ನಮಸ್ಕಾರ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡು ಉಪನ್ಯಾಸ ಹದಿಮೂರಕ್ಕೆ ಎಲ್ಲರಿಗೂ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ವೈಫಲ್ಯತೆಯ ಮಾದರಿಯ ಪರಿಣಾಮದ ವಿಶ್ಲೇಷಣೆಯ ಬಗ್ಗೆ ವಿವರವಾಗಿ ಕಲಿತಿದ್ದೇವೆ ಮತ್ತು ಸ್ವಯಂಚಾಲಿತ ಬಣ್ಣದ ಮಳಿಗೆಯ ವಾಸ್ತವಿಕ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದೆವು ಮತ್ತು ನಿರ್ದಿಷ್ಟ ಸ್ಥಳದ ಕಾರ್ಯನಿರ್ವಾಹಕರು ಮತ್ತು ಮೇಲ್ವಿಚಾರಕರಿಗೆ ಸಂಬಂಧಿಸಿದ ಸದ್ಯದ ಸಮಸ್ಯೆಯ ವಾಸ್ತವಿಕ ಸ್ವರೂಪದ ಆಧಾರದ ಮೇಲೆ FMEA ಅನ್ನು ಮಾಡಲು ಪ್ರಯತ್ನಿಸಿ ಇಂದು ನಾವು ವಿಭಿನ್ನ ರೀತಿಯ ಸಾಧನೆಗಳು ಯಾವುವು ಮತ್ತು ಹೇಗೆ ನೀವು ಗುಣಮಟ್ಟವನ್ನು ಮುದ್ರಣ ಮಾಡಬೇಕು ಅಥವಾ ಹೇಗೆ ನೀವು ಗುಣಮಟ್ಟವನ್ನು ದಾಖಲಿಸಬೇಕು ಎಂಬುದರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನೋಡೋಣ ಈ ಕ್ಷೇತ್ರದಲ್ಲಿ ಏಳು ತರಹದ ಸಾಧನಗಳು ಅಸ್ತಿತ್ವದಲ್ಲಿವೆ ಅವುಗಳನ್ನು 'ಗುಣಮಟ್ಟದ ನಿಯಂತ್ರಣದ ಏಳು ಸಾಧನಗಳು' ಎಂದೂ ಕೂಡ ಕರೆಯುವರು ಮತ್ತು ಅವುಗಳು ಹಿಸ್ಟೋಗ್ರಾಮ್ ಪರಿಶೀಲನೆಯ ಪಟ್ಟಿ ಪರೆಟೋ ಚಾರ್ಟ್ ಗಳನ್ನು ಒಳಗೊಂಡಿದೆ ಮತ್ತು ಇದೆಲ್ಲವೂ ಸಂಪೂರ್ಣ ಗುಣಮಟ್ಟದ ಸಮಸ್ಯೆಯ ನಿಜವಾದ ಸಂಖ್ಯಾಶಾಸ್ತ್ರದ ಉತ್ತಮ ಚಿತ್ರಣವಾಗಿದೆ ಆದ್ದರಿಂದ ಒಮ್ಮೆ ನೀವು ಪರಿಸ್ಥಿತಿಯನ್ನು ಬಹುಕಾಲದಿಂದ ದೃಷ್ಟಿ ಹಾಯಿಸುವುದನ್ನು ಮಾಡಿ ಮತ್ತು ಪರಿಸ್ಥಿತಿಗೆ ಬೇಕಾದಂತಹ ಸುಧಾರಣೆಗಳು ಯಾವುವು ಎಂಬುದನ್ನು ನೋಡಿ ನಿಮ್ಮ ಹತ್ತಿರ ಪರೆಟೋ ನಕ್ಷೆ ಕಾರಣ ಮತ್ತು ಪರಿಣಾಮದ ಚಿತ್ರ ದೋಷ ಕೇಂದ್ರೀಕೃತ ಚಿತ್ರ ಸ್ಕ್ಯಾಟರ್ ಚಿತ್ರ ಮತ್ತು ನಿಯಂತ್ರಣದ ನಕ್ಷೆ ಇವೆ ಇದರಿಂದ ನಿಮಗೆ ಗೊತ್ತಿರುವಂತೆ ಅತಿ ಹೆಚ್ಚಿನ ಗುಣಮಟ್ಟದ ಉತ್ಪನ್ನದ ಅಂತಿಮ ಗುರಿಯನ್ನು ಪಡೆಯುವಿರಿ ಆದ್ದರಿಂದ ನಾನು ಈ ಎಲ್ಲ ವಿಭಿನ್ನ ರೀತಿಯ ವ್ಯವಸ್ಥೆಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಿದ್ದೇನೆ ಮತ್ತು ಈ ಎಲ್ಲ ವಿಭಿನ್ನ ರೀತಿಯ ಸಾಧನಗಳ ನಿಜವಾದ ಉದ್ದೇಶವೇನು ಎಂಬುದರ ಕಲ್ಪನೆಯನ್ನು ನೀಡುತ್ತೇನೆ ಹಾಗಾದರೆ ನಾವು ಈಗ ಹಿಸ್ಟೋಗ್ರಾಮ್ದೊಂದಿಗೆ ಪ್ರಾರಂಭಿಸೋಣ ಅಂದರೆ ಹಿಸ್ಟೋಗ್ರಾಮ್ ಇದೊಂದು ನಿಮಗೆ ತಿಳಿದಂತೆ ಉತ್ಪಾದನೆಯ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಉತ್ಪನ್ನ ಅಥವಾ ನಿರ್ದಿಷ್ಟ ಉತ್ಪನ್ನದ ವಿಶೇಷಣಗಳ ಸಂಭವನೀಯತೆಯ ಪುನರಾವರ್ತನೆಯನ್ನು ಸಂಖ್ಯಾಶಾಸ್ತ್ರೀಯವಾಗಿ ಪ್ರತಿನಿಧಿಸುತ್ತದೆ ಉದಾಹರಣೆಗೆ NC ಲೇತ್ ಇರುವ ಉತ್ಪಾದನಾ ವ್ಯವಸ್ಥೆಯನ್ನು ತೆಗೆದುಕೊಳ್ಳಿ ಮತ್ತು ಈ ಲೇತ್ ವ್ಯವಸ್ಥೆಗಳ ಮೇಲೆ ತಿರುಗುವ ಪ್ರಕ್ರಿಯೆಯಿಂದ ನಿಮಗೆ ತಿಳಿದಂತೆ ವೃತ್ತಾಕಾರದ ಶಾಫ್ಟ್ ಅಥವಾ ಸಿಲಿಂಡರಾಕಾರದ ಶಾಫ್ಟ್ ಗಳನ್ನು ಉತ್ಪಾದಿಸಲು ನೀವು ಪ್ರಯತ್ನ ಮಾಡುವಿರಿ ಅಥವಾ ನೀವು ನಿಯಂತ್ರಣವನ್ನು ಮಾಡುವಿರಿ ಎಂದುಕೊಳ್ಳೋಣ ಆ ಶಾಫ್ಟ್ ವ್ಯಾಸ ಅಥವಾ ದಾಖಲು ಮಾಡಿದ ವ್ಯಾಸವು 1±0 05 inches ಇರುತ್ತದೆ ಇದು ನಿಜವಾಗಿಯೂ ಎಲ್ಲ ಮಾರ್ಗಗಳಿಂದ 0 95 ಅಂಗುಲಗಳಿಂದ 1 05 ಅಂಗುಲಗಳ ತನಕ ಪ್ರಾರಂಭವಾಗಲಿದೆ ಹಾಗಾದರೆ ಯಾವಾಗ ನಾವು ಈ ನಿರ್ದಿಷ್ಟ nc ವ್ಯವಸ್ಥೆಯ ಪ್ರಕ್ರಿಯೆಯ ನಿಯಂತ್ರಣವನ್ನು ಅಳತೆಮಾಡಲು ಇಚ್ಚಿಸುತ್ತೇವೆ ಆಗ ನಾವು ಮೊದಲನೆಯದಾಗಿ ಮಾಪನವನ್ನು ಮಾಡಬೇಕು ಮತ್ತು ಎರಡನೆಯದಾಗಿ ಮಾಪನವನ್ನು ಕ್ರಮಬದ್ಧವಾದ ರೀತಿಯಲ್ಲಿ ದಾಖಲಿಸಬೇಕು ಇದರಿಂದ ನೀವು ಒಂದು ರೀತಿಯಾದರೆ ಫ್ರಿಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೊಂದಬಹುದು ಇದೆಲ್ಲವನ್ನು ಹಿಂದಿನ ಘಟಕದಲ್ಲಿ ಮಾಡಿಯಾಗಿದೆ ಅದೇನೆಂದರೆ ಈ ರೀತಿಯಾಗಿ ಫ್ರಿಕ್ವೆನ್ಸಿ ವಿರುದ್ಧ ನಿರ್ದಿಷ್ಟ ಶಾಫ್ಟ್ ವ್ಯಾಸದ ಮಾಪನವನ್ನು ಪ್ರತಿನಿಧಿಸಲಾಗಿದೆ ಮುನ್ನೂರು ಕ್ಕಿಂತ ಹೆಚ್ಚಿನ ಪ್ರಯೋಗದ ಮಾದರಿಗಳ ಬಗ್ಗೆ ಮಾತನಾಡುತ್ತಿದ್ದೆವು ಅವುಗಳು ಹಲವಾರು ಶಾಫ್ಟ್ ವ್ಯಾಸಗಳನ್ನು ಪ್ರತಿನಿಧಿಸುತ್ತಿದ್ದವು ಈ ರೀತಿಯಾಗಿ ಇದು ನಿಮಗೆ ತಿಳಿದಂತೆ ನಿಮಗೆ ಈ ಡಿಸ್ಟ್ರಿಬ್ಯೂಷನ್ ಮದ್ಯದ ಪ್ರವೃತ್ತಿಯನ್ನು ಒದಗಿಸುತ್ತದೆ ಈ ಸಂದರ್ಭದಲ್ಲಿ ಕೇಂದ್ರ ಪ್ರವೃತ್ತಿಯಲ್ಲಿ ಮಾಡಲಾದ ಒಟ್ಟು ಅಳತೆಗಳ ಪ್ರಮಾಣ ನಿಮಗೆ ತಿಳಿದಿದೆ ಏಕೆಂದರೆ ನೀವು ನೋಡುವಂತೆ ಒಂದು ಇಂಚುಗಳಷ್ಟು ಇದು ಸರಿಯಾದ ಕೇಂದ್ರ ಪ್ರವೃತ್ತಿಯಾಗಿದೆ ಹೀಗಿದ್ದಾಗ ಕೇಂದ್ರ ಪ್ರವೃತ್ತಿಯಲ್ಲಿ ವಿಚಲನ ಇದ್ದರೆ ಅಥವಾ ಈ ಡಿಸ್ಟ್ರಿಬ್ಯೂಷನ್'ನ್ ಈ ಹರಡುವಿಕೆಯು ಸಹ ಹರಡುವ ಕಿರಣವು ಸರಾಸರಿ ಸರಾಸರಿ ಇಂದ ಎಷ್ಟು ದೂರದಲ್ಲಿದೆ ಎಂಬುದು ನಿಜವಾಗಿಯೂ ಶಾಫ್ಟ್ ವ್ಯಾಸದ ಸಂಪೂರ್ಣ ವರ್ಣಪಟಲದ ಎರಡು ತುದಿಗಳು ನಿಮಗೆ ತಿಳಿದಿವೆ ಆಗ ನೀವು ಪ್ರಕ್ರಿಯೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾಗುತ್ತದೆ ಈ ರೀತಿಯಾಗಿ ನೀವು ಹಿಸ್ಟೋಗ್ರಾಮ್ನಲ್ಲಿ ವಿಭಿನ್ನ ರೀತಿಯ ಆಯಾಮಗಳನ್ನು ಪ್ರತಿನಿಧಿಸುವಿರಿ ಈಗ ನಾವು ಪರಿಶೀಲನೆಯ ಪಟ್ಟಿ ಯನ್ನು ನೋಡೋಣ ಉತ್ಪಾದನೆಯ ನಿಯಂತ್ರಣದಲ್ಲಿ ಪರಿಶೀಲನೆಯ ಪಟ್ಟಿ ಬಹಳ ಪ್ರಮುಖವಾದ ಸಾಧನವಾಗಿದೆ ಮತ್ತು ನಿಮಗೆ ತಿಳಿದಂತೆ ನೀವು ನಿಯಮಿತವಾಗಿ ಈ ಪರಿಶೀಲನೆಯ ಪಟ್ಟಿ ಯನ್ನು ಭರ್ತಿ ಮಾಡಬೇಕು ವಾಸ್ತವವಾಗಿ ವಾಹನದ ಅಂಗಡಿಯಲ್ಲಿ ಪ್ರತಿಯೊಂದು ವಾಹನಗಳಿಗೆ ಒಂದೊಂದು ಪರಿಶೀಲನೆಯ ಪಟ್ಟಿ ಇರುತ್ತದೆ ಮತ್ತು ಸರಿಸುಮಾರು ಶೂನ್ಯ ದೋಷದ ಹಂತದಲ್ಲಿ ತಪಾಸಣೆಯನ್ನು ಮಾಡಲಾಗುತ್ತದೆ ಪ್ರಕ್ರಿಯೆಯಿಂದಾಗಿ ಅಥವಾ ಭಾಗಗಳಿಂದಾಗಿ ಯಾವುದೇ ಒಂದು ದೋಷವು ಕಂಡುಬಂದರೆ ಕೊನೆಯ ವಾಹನವನ್ನು ಸಂಪೂರ್ಣ ಜೋಡಣೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅಲ್ಲಿಯೇ ಅದನ್ನು ಸರಿಪಡಿಸಲಾಗುತ್ತದೆ ಈ ರೀತಿಯಾಗಿ ವಾಹನದ ಕಾರ್ಖಾನೆಗಳು ಕೆಲಸ ಮಾಡುತ್ತವೆ ಆದ್ದರಿಂದ ಇಂತಹ ನಿರ್ದಿಷ್ಟ ರೀತಿಯಲ್ಲಿ ಇಂತಹ ನಿರ್ದಿಷ್ಟ ಸಾಧನದಲ್ಲಿ ಪರಿಶೀಲನೆಯ ಪಟ್ಟಿ ಪ್ರಕ್ರಿಯೆಯ ಮತ್ತು ನಾನು ಈಗ ತಾನೇ ಹೇಳಿದ ವಾಹನದ ಮಳಿಗೆಯ ತಪಾಸಣೆಯ ಹಿಂದಿನ ಅಥವಾ ಸದ್ಯದ ಕಾರ್ಯಗಳ ಸಂಖ್ಯಾ ಮಾಹಿತಿಯನ್ನು ಸಂಗ್ರಹಿಸಲು ಇದೊಂದು ಉತ್ತಮ ಸಾಧನವಾಗಿದೆ ಆದ್ದರಿಂದ ಸಂಪೂರ್ಣ ಜೋಡಣೆಯ ಮಳಿಗೆಯಲ್ಲಿ ಪರಿಶೀಲನೆಯ ಪಟ್ಟಿಯು ನಿಜವಾಗಿಯೂ ವಾಹನದ ಉತ್ಪಾದನೆಯ ಐತಿಹಾಸಿಕ ಜನನಿಯಾಗಿದೆ ಇದನ್ನು ವಾಹನದ ಚೌಕಟ್ಟಿನ ಸಂಖ್ಯೆಯಾಗಿ ಮತ್ತು ಯಂತ್ರದ ಸಂಖ್ಯೆಯ ರೀತಿಯಲ್ಲಿ ದಾಖಲಿಸಲಾಗುತ್ತದೆ ಮತ್ತು ಅಲ್ಲದೆ ಇದನ್ನು ವಾಹನಗಳ ಸರಿಸುಮಾರು ಒಂದು ಜೀವಿತಾವಧಿಯ ಸಮಯದವರೆಗೆ ಉಳಿಸಿಕೊಳ್ಳಲಾಗುತ್ತದೆ ಒಂದು ವೇಳೆ ಖಾತರಿಯ ವಿಷಯದಲ್ಲಿ ವಿಫಲತೆಯು ಕಂಡುಬಂದರೆ ಆಗ ನೀವು ಈ ಪರಿಶೀಲನೆಯ ಪಟ್ಟಿಯನ್ನು ನೋಡಬಹುದು ಮತ್ತು ಆ ನಿರ್ದಿಷ್ಟ ವಾಹನವನ್ನು ದುರಸ್ತಿ ಮಾಡಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದು ಅಥವಾ ಕೆಲವೊಂದು ವೇಳೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವ ಭಾಗಗಳನ್ನು ಅಳವಡಿಸುವ ನಿರ್ದಿಷ್ಟ ಗುಂಪಿನ ಕೆಲವೊಂದು ವಾಹನಗಳನ್ನು ಹಿಂದಕ್ಕೆ ಪಡೆಯಲು ಈ ಮಾಹಿತಿಯನ್ನು ಉಪಯೋಗಿಸುವಷ್ಟರ ಮಟ್ಟಿಗೆ ಉಪಯೋಗಿಸಬಹುದು ನೀವು ಟೊಯೋಟಾ ಬಹಳಷ್ಟು ಬಾರಿ ಕೊಟ್ಟಿರುವಂತಹ ವಾಹನಗಳನ್ನು ಹಿಂದಕ್ಕೆ ಪಡೆದಿರುವುದನ್ನು ಕೇಳಿರಬಹುದು ಅಥವಾ ಇನ್ನಿತರ ಕೆಲವು ಪ್ರಮುಖ ವಾಹನದ ತಯಾರಕರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅವರು ಕೆಲವೊಂದು ವೇಳೆ ಕೆಲವು ವಾಹನದ ಚೌಕಟ್ಟಿನ ಸಂಖ್ಯೆಯನ್ನು ತೆಗೆದುಹಾಕುತ್ತಾರೆ ಕೆಲವು ವಾಹನದ ಚೌಕಟ್ಟಿನ ಸಂಖ್ಯೆಯ ಮೇಲೆ ನಿರ್ಬಂಧವನ್ನು ಹಾಕುತ್ತಾರೆ ಮತ್ತು ಏನೋ ತಪ್ಪಾಗಿದೆ ಅದರಿಂದ ಗ್ರಾಹಕರ ರಕ್ಷಣೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂಬುದನ್ನು ಅರಿತುಕೊಂಡು ಅವರು ಗ್ರಾಹಕರಿಂದ ಮರಳಿ ಪಡೆಯಲು ಪ್ರಯತ್ನಿಸುತ್ತಾರೆ ಅತಿ ಹಿಂದೆ ಅಂದರೆ 2 ವರ್ಷಗಳ ಹಿಂದೆ ಅಥವಾ ಒಂದೂವರೆ ವರ್ಷಗಳ ಹಿಂದೆ ಉಂಟಾದಂತಹ ಉತ್ಪಾದನೆಯ ಘಟನೆಗಳನ್ನು ಪತ್ತೆ ಹಚ್ಚುವ ಈ ರೀತಿಯು ಪರಿಶೀಲನೆಯ ಪಟ್ಟಿ ಯಿಂದ ಮಾತ್ರ ಸಾಧ್ಯವಾಗುತ್ತದೆ ಹಾಗಾದರೆ ಈಗ ನಾವು ಪರಿಶೀಲನೆಯ ಪಟ್ಟಿ ಅನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ಇದು ಒಂದು ತರಹ ವ್ಯವಸ್ಥೆಯ ಅಥವಾ ಉತ್ಪನ್ನದ ಕಾರ್ಯಕ್ಷಮತೆಯ ವೈಫಲ್ಯತೆಯ ಕಾರಣಗಳನ್ನು ದಾಖಲು ಮಾಡುವುದಾಗಿದೆ ಮತ್ತು ಇದು ನಿಮಗೆ ತಿಳಿದಂತೆ ಆಗಲೇ ನೀವು ನಾವು ಮಾತನಾಡುತ್ತಿದ್ದೇವೆ ನಿರ್ದಿಷ್ಟ ಉತ್ಪನ್ನದೊಳಗೆ ಇರುವ ದೋಷಗಳ ಸಂಖ್ಯೆಯಿಂದ ಆಗಿರಬಹುದು ಮತ್ತು ಇದು ಉತ್ಪನ್ನದ ಕಾರ್ಯಕ್ಷಮತೆಯ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡದೆ ಇರಬಹುದು ಆದರೆ ಇದು ಖಂಡಿತವಾಗಿಯೂ ಉತ್ಪನ್ನದ ಗುಣಮಟ್ಟಕ್ಕೆ ಪರಿಣಾಮವನ್ನು ಉಂಟುಮಾಡುತ್ತದೆ ಹಾಗಾದರೆ ಉದಾಹರಣೆಗೆ ಸಾಮಾನ್ಯ ಉದಾಹರಣೆಯಾದ ಕಿಡಿಯ ಪ್ಲಗ್ಅನ್ನು ತೆಗೆದುಕೊಳ್ಳೋಣ ಮತ್ತು ಈ ಕಿಡಿಯ ಪ್ಲಗ್ನಲ್ಲಿ ಬಹಳ ವರ್ಷಗಳಿಂದ ಹಲವಾರು ದೋಷಗಳು ಇರುವುದು ಉದಾಹರಣೆಗೆ ಕೊಳಕಾದ ಮಧ್ಯದ ಭಾಗ ಹೆಚ್ಚಳವಾದ ಸ್ಟಡ್ಸ್ ನಡುವಿನಲ್ಲಿರದ ತಂತಿಗಳು ಮಿಶ್ರಿತ ಪ್ಲಗ್ ಗಳು ಲೇಪನವು ಹಾಳಾಗಿರುವುದು ಕಿತ್ತೋಗಿರುವ ಮಧ್ಯದ ಭಾಗ ಕೊಳಕಾದ ಅವಾಹಕಗಳು ಸಾಧಾರಣ ಅಂತರವಿರುವುದು ಮಧ್ಯದ ಭಾಗದ ಮೇಲೆ ಸಿಮೆಂಟ್ ಇರುವುದು ಯಾರಾದರೂ ವಾಹನದ ಉದ್ಯಮ ಸಂಬಂಧಿಸಿದವರು ಇದ್ದರೆ ಅವರು ವಾಸ್ತವವಾಗಿ ಹೆಚ್ಚಳವಾದ ಸ್ಟಡ್ಸ್ ನಿಂದ ಮತ್ತು ಕಿಡಿಯ ಪ್ಲಗ್ ಯಲ್ಲಿ ಉಂಟಾಗುವುದನ್ನು ಒಂದು ರೀತಿಯಾಗಿ ಹೆಚ್ಚು ಕಮ್ಮಿ ಉತ್ತಮ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುವನು ಮತ್ತು ನೀವು ಕಿಡಿಯ ಪ್ಲಗ್ಯ ಒಟ್ಟಾರೆ ತುದಿಯನ್ನು ನೋಡಿದರೆ ಈ ನಿರ್ದಿಷ್ಟ ವಿಧಾನದಲ್ಲಿ ನಿಮಗೆ ಏನು ಹೇಳುತ್ತದೆ ಎಂದರೆ ಕಿಡಿಯ ಪ್ಲಗ್ ನ ತುದಿಯ ಒಟ್ಟಾರೆ ವಿನ್ಯಾಸವು ಏನು ಎಂಬುದು ತಿಳಿಯುತ್ತದೆ ಮತ್ತು ನಿಜವಾಗಿಯೂ ಈ ನಿರ್ದಿಷ್ಟ ಕಿಡಿಯ ಪ್ಲಗ್ಯಲ್ಲಿ ಒಂದು ರೀತಿಯಾದ ಸಿರಾಮಿಕ್ ಅವಾಹಕ ಮತ್ತು ಅಲ್ಲದೆ ಎಲೆಕ್ಟ್ರೋಡ್ಸ್'ಗಳು ಇವೆ ಅವುಗಳು ಸಾಮಾನ್ಯವಾಗಿ ಲೋಹದ ಎಲೆಕ್ಟ್ರೋಡ್ಸ್'ಗಳು ಮತ್ತು ಯಾವಾಗಲೂ ಅವರು ಹೆಚ್ಚಳವಾದ ಸ್ಟಡ್ಸ್ ಸಮಸ್ಯೆಯ ಬಗ್ಗೆ ಮಾತನಾಡುವರು ಯಾವಾಗ ಎಲೆಕ್ಟ್ರೋಡ್ಸ್ಗಳ ನಡುವಿನ ಅಂತರವು ನಿಯಂತ್ರಣಕ್ಕೆ ಬರುತ್ತಿಲ್ಲವೋ ಅವರು ಆ ಪರಿಸ್ಥಿತಿಯ ಬಗ್ಗೆ ಹೇಳುತ್ತಿರಬಹುದು ಯಾಕೆಂದರೆ ಸ್ಟಡ್ಸ್ ಇದು ಸಿರಾಮಿಕ್ ನ ಹೊರಭಾಗದ ಅಥವಾ ಸಿರಾಮಿಕ್ ನ ನಿರೋಧನ ಕವಚದಲ್ಲಿ ಹುದುಗಿದೆ ಅದನ್ನು ಇಲ್ಲಿ ತೋರಿಸಲಾಗಿದೆ ಇದನ್ನೇ ಹೆಚ್ಚಳ ಎಂಬುದರ ಅರ್ಥ ಉದಾಹರಣೆಗೆ ನಿಮಗೆ ತಿಳಿದಂತೆ ನಿಮ್ಮ ಹತ್ತಿರ ಮಿಶ್ರಿತ ಪ್ಲಗ್'ಗಳು ಇವೆ ಅದರಲ್ಲಿ ಎರಡು ಅಥವಾ ಹೆಚ್ಚಿನ ರೀತಿಯ ವಿಭಿನ್ನ ಪ್ಲಗ್'ಗಳು 2 ವಿಭಿನ್ನ ರೀತಿಯ ವಾಹನಗಳಿಗೆ ತಲುಪುತ್ತವೆ ಮತ್ತು ಪ್ಯಾಕೇಜ್ ಮಾಡುವಾಗ ಅವುಗಳ ಮೂಟೆಯಲ್ಲಿ ಅಥವಾ ನಿಮಗೆ ತಿಳಿದಂತೆ ಪೊಟ್ಟಣಗಳಲ್ಲಿ ಈ ಪ್ಲಗ್'ಗಳು ಮಿಶ್ರಣವಾಗುವ ಸಾಧ್ಯತೆಯಿದೆ ಅವುಗಳನ್ನು ಮಾರಾಟಗಾರರಿಂದ ಸಂಪೂರ್ಣ ಜೋಡಣೆಯ ವಿಭಾಗಕ್ಕೆ ಸಾಗಿಸಲು ಉಪಯೋಗಿಸಲಾಗುತ್ತದೆ ಅಲ್ಲದೇ ಮಧ್ಯದ ಭಾಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಇರುತ್ತವೆ ಮಧ್ಯದ ಭಾಗ ಕೊಳಕಾಗಿರಬಹುದು ನಾವು ಇಲ್ಲಿ ಮಾತನಾಡುತ್ತಿರುವುದು ಮಧ್ಯದ ಭಾಗ ಅಂದರೆ ಮೂಲತಹ ಸಿರಾಮಿಕ್ ಮಧ್ಯದ ಭಾಗದ ಬಗ್ಗೆ ಅದು ಕೊಳಕಾಗಿರಬಹುದು ಬಹುಶಃ ಅದರ ಮೇಲೆ ಚೂರು ಕಿತ್ತುಹೋಗಿರಬಹುದು ನಿಮಗೆ ತಿಳಿದಂತೆ ಸಿರಾಮಿಕ್ ಕವಚವು ಸಂಬಾಳಿಸುವ ಸಮಸ್ಯೆಗಳಿಂದ ಇತ್ಯಾದಿಗಳಿಂದ ಅದರ ಕೆಲವೊಂದು ಜಾಗದಲ್ಲಿ ಹಾಳಾಗಿರುವುದು ಮತ್ತು ಕೆಲವೊಂದು ಜಾಗಗಳಲ್ಲಿ ಚೂರು ಕಿತ್ತುಹೋಗಿರಬಹುದು ಅಲ್ಲದೆ ಕಳಪೆ ಅಂತರ ಅದರಲ್ಲಿ ಇರಬಹುದು ಅಂದರೆ ಅಂತರದ ನಿಯಂತ್ರಣ ಎಂದರ್ಥ ಎಲೆಕ್ಟ್ರೋಡ್'ಗಳ ನಡುವೆ ಸರಿಯಾಗಿ ಇಲ್ಲದೆ ಇರುವುದು ಅಥವಾ ಅಲ್ಲದೆ ಮಧ್ಯದ ಭಾಗದ ಮೇಲೆ ಒಂದು ರೀತಿಯಾದ ಅಂಟಿಕೊಳ್ಳುವಿಕೆ ಉಂಟಾಗಿರುವುದು ಇಲ್ಲಿ ನೀವು ಅದನ್ನು ನೋಡಬಹುದ ಅನೇಕ ರೀತಿಯ ಆಂಟಿನಂತಹ ಸಿಮೆಂಟ್'ಗಳಿವೆ ನಿರ್ದಿಷ್ಟ ಸ್ಪಾರ್ಕ್ ಪ್ಲಗ್ ಮಧ್ಯದ ಭಾಗವನ್ನು ಒಟ್ಟಿಗೆ ಸೇರಿಸಲು ಇವುಗಳನ್ನು ಉಪಯೋಗಿಸಲಾಗುತ್ತದೆ ಆದ್ದರಿಂದ ಇದು ಕೂಡ ಒಂದು ಕಾರಣವಾಗುತ್ತದೆ ಹಾಗಾದರೆ ನಿಮಗೆ ತಿಳಿದಂತೆ ಸ್ಪಾರ್ಕ್ ಪ್ಲಗ್ಯ ತಯಾರಿಕೆಯ ಸಮಯದಲ್ಲಿ ಎಲ್ಲಾ ತರಹದ ಅಂಶಗಳು ಅಥವಾ ವಿಭಿನ್ನ ರೀತಿಯ ದೋಷಗಳು ಉಂಟಾಗುತ್ತವೆ ಮತ್ತು ಪರಿಶೀಲನೆಯ ಪಟ್ಟಿಯ ನಿಜವಾದ ಉದ್ದೇಶವೇನೆಂದರೆ ಅದನ್ನು ಪ್ರತಿದಿನವೂ ದಾಖಲು ಮಾಡುವುದಾಗಿದೆ ಉದಾಹರಣೆಗೆ ಕೆಲವೊಂದು ಉತ್ಪಾದನೆಯಲ್ಲಿ100 ತಪಾಸಣೆ ಇದ್ದರೆ ಎಷ್ಟೊಂದು ದೋಷಗಳು ಉತ್ಪತ್ತಿಯಾಗುತ್ತವೆ ಎಂಬುದಾಗಿದೆ ಹಾಗಾದರೆ ಸ್ಪಾರ್ಕ್ ಪ್ಲಗ್ ಸಂಬಂಧಿಸಿದ ಅಂತಿಮ ತಪಾಸಣೆಯ ವ್ಯಕ್ತಿ ಇರುವನು ಎಂದುಕೊಳ್ಳಿ ಅವನು ನಿಜವಾಗಿಯೂ ಈ ಪ್ಲಗ್'ಗಳ ಗುಣಮಟ್ಟವನ್ನು ನೋಡುತ್ತಾನೆ ನೀವು ವಾಸ್ತವವಾಗಿ ನಿಮಗೆ ತಿಳಿದಂತೆ ಕೆಲವೊಂದು ದೋಷಗಳು ಎಷ್ಟು ಬಾರಿ ಉಂಟಾಗುತ್ತವೆ ಎಂಬುದನ್ನು ತಾಳೆ ಹಾಕಲು ಮತ್ತು ದಾಖಲು ಮಾಡಲು ಪ್ರಯತ್ನಿಸುವಿರಿ ಮತ್ತು ಅವನು ಪ್ಲಗ್ ಗಳನ್ನು ನೋಡಿದ ತಕ್ಷಣ ನಿಜವಾಗಿಯೂ ಪ್ಲಗ್'ನ್ ಯಾವ ದೋಷವನ್ನು ಹೊಂದಿದೆ ಎಂಬುದನ್ನು ಹೇಳುವಷ್ಟರ ಮಟ್ಟಿಗೆ ತರಬೇತಿಯನ್ನು ಹೊಂದಿರುತ್ತಾನೆ ಹಾಗಾದರೆ ಅವನು ವಾಸ್ತವವಾಗಿ ಒಂದನೇ ದಿನದಿಂದ ದಾಖಲು ಮಾಡಿರುವನು ಉದಾಹರಣೆಗೆ 500 ಕೊಳಕಾಗಿರುವ ಮಧ್ಯದ ಭಾಗಗಳು 1100 ಹೆಚ್ಚಳವಾದ ಸ್ಟಡ್ಸ್ ನಡುವಿನ ತಂತಿಗಳ ನೂರ ನಲವತ್ತು ನಿದರ್ಶನಗಳಲ್ಲಿ 450 ಮಿಶ್ರಿತ ಬೆಣೆಗಳು ಮತ್ತು ಮತ್ತೆ 800 ವ್ಯಾಟ್ ಲೇಪನ ಮತ್ತು ಮತ್ತೆ ಅಲ್ಲದೆ 125 ಮಧ್ಯಭಾಗದ ಅಂತರವು ಕೊಟ್ಟಿರುವಂತಹ ದಿನದಲ್ಲಿ ಒಟ್ಟಾರೆಯಲ್ಲಿನ ಕೆಲವೊಂದು ಸ್ಪಾರ್ಕ್ ಪ್ಲಗ್ಯನ್ನು ಉತ್ಪಾದಿಸಲಾಗಿದೆ ಅದರಲ್ಲಿ ಅವನು ವಿಭಿನ್ನ ರೀತಿಯ 3115 ದೋಷಗಳನ್ನು ದಾಖಲು ಮಾಡಿದ್ದಾನೆ ಹಾಗಾದರೆ ಈಗ ನೀವು ಮೂಲತಃ ವಿಭಿನ್ನ ಪ್ರಕಾರದ ದೋಷಗಳನ್ನು ಒಟ್ಟಿಗೆ ಸೇರಿಸುತ್ತಿರುವಿರಿ ಮತ್ತು ಈ ರೀತಿಯಾಗಿ ದೋಷಗಳು ಆಗುತ್ತವೆ ಇವುಗಳು ಸುಸ್ಥಿತಿಯಲ್ಲಿಡುವ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದವು ಮತ್ತು ಈ ರೀತಿಯಾಗಿ ಸಂಪೂರ್ಣ ಪರಿಶೀಲನೆಯ ಪಟ್ಟಿಯನ್ನು ವಿನ್ಯಾಸಗೊಳಿಸುವರು ಆದ್ದರಿಂದ ಪರಿಶೀಲನೆಯ ಪಟ್ಟಿಯ ನಿಜವಾದ ಉದ್ದೇಶವೇನೆಂದರೆ ಸಂಖ್ಯಾಶಾಸ್ತ್ರೀಯವಾಗಿ ಅಂದರೆ ಕೆಲವೊಂದು ನಿರ್ದಿಷ್ಟ ದೋಷಗಳ ಸಂಭವನೀಯತೆಯ ಪುನರಾವರ್ತನೆಯ ಕುರಿತು ಕೋಷ್ಠಕ ರೂಪದಲ್ಲಿ ದಾಖಲಿಸಬೇಕು ಇದು ನೀವು ಮೊದಲಿಗೆ ಮಾಡಿದಂತಹ ಹಿಸ್ಟೋಗ್ರಾಮ್ನ ರೇಖಾಚಿತ್ರದ ತರಹ ಅಥವಾ ಬಾರ ಚಾರ್ಟ್ ಮಾದರಿಯಂತೆ ದಾಖಲು ಮಾಡುವದಾಗಿದೆ ಆದ್ದರಿಂದ ಇದೇ ರೀತಿಯಾಗಿ ನೀವು ಇದೇ ತರಹದ ದೋಷಗಳನ್ನು ಎರಡನೆಯ ದಿನ ಮೂರನೆಯ ದಿನ 4 ಮತ್ತು 5ನೇ ದಿನದಲ್ಲಿ ದಾಖಲು ಮಾಡಬಹುದು ನೀವು ನಿಮಗೆ ತಿಳಿದಂತೆ ಕೆಲವೊಂದು ದಿನಗಳಲ್ಲಿ ಕೆಲವು ರೀತಿಯ ಮಾದರಿಗಳನ್ನು ಇಲ್ಲಿ ಕಾಣಬಹುದು ಉದಾಹರಣೆಗೆ ಹೆಚ್ಚಳವಾದ ಸ್ಟಡ್ಸ್ ಇದು ಮೊದಲನೆಯ ದಿನ ಸಾಮಾನ್ಯವಾಗಿ ಮತ್ತು ಬಹುಶಃ ಎರಡನೆಯ ದಿನ ಹೆಚ್ಚಾಗಿ ಮತ್ತು ಮತ್ತೆ ನಿಮಗೆ ತಿಳಿದಂತೆ ನಾಲ್ಕನೆಯ ದಿನ ಸ್ವಲ್ಪಮಟ್ಟಿಗೆ ಮತ್ತು ಐದನೆಯ ದಿನ ಇನ್ನೂ ಸ್ವಲ್ಪಮಟ್ಟಿಗೆ ಕಂಡುಬರುವುದು ಬಹುಶಃ ಈ ಸ್ಟಡ್ಸ್ ದೋಷವು ಒಂದೋ ಇದು ಉಪಕರಣವನ್ನು ಅಂತಿಮವಾಗಿ ಬದಲಾವಣೆ ಮಾಡುವ ಸಮಯದಲ್ಲಿ ಮತ್ತು ಉಪಕರಣವನ್ನು ಆರಂಭದಲ್ಲಿ ಬದಲಾವಣೆ ಮಾಡುವುದರಿಂದ ಮತ್ತು ಬಹುಶಹ ನಿಮಗೆ ತಿಳಿದಂತೆ ಉದಾಹರಣೆಗೆ ಈ ಜಾಗದ ಸುತ್ತಲೂ ಉಂಟಾಗುತ್ತದೆ ಆದ್ದರಿಂದ ನಿಜವಾಗಿಯೂ ಈ ಪರಿಶೀಲನೆಯ ಪಟ್ಟಿಯಿಂದ ಎರಡನೆಯ ದಿನ ಮತ್ತು ಮೂರನೆಯ ದಿನದ ಅರ್ಥವನ್ನು ಯಾರಾದರೂ ವಿವರಿಸಬಹುದು ಆಗ ಹೆಚ್ಚಳವಾದ ಸ್ಟಡ್ಸ್ ಇರುವುದಿಲ್ಲ ಬಹುಶಃ ಯಂತ್ರವನ್ನು ಸ್ಟಡ್ಸ್ ಅನ್ನು ಚಿವುಟಲು ಮಾಡಲು ಮತ್ತು ಸ್ಟಡ್ಸ್ನ್ನು ಸಿರಾಮಿಕ್ ಮಧ್ಯಭಾಗದಲ್ಲಿ ಇಡಲಿಕ್ಕೆ ಬಳಸುವುದರಿಂದ ಎರಡನೆಯ ಮತ್ತು ಮೂರನೆಯ ದಿನ ಸರಿಯಾದ ರೀತಿಯಲ್ಲಿ ವರ್ತಿಸುತ್ತದೆ ಮತ್ತು ಬಹುಶಃ 3 ಮತ್ತು 4 ನಡುವೆ ಒಂದು ರೀತಿಯಾದ ಬದಲಾವಣೆಯಾಗಿದೆ ಅದಕ್ಕೆ ಅದು ಒಂದು ತರಹದ ದೋಷವನ್ನು ಉಂಟುಮಾಡುತ್ತದೆ ನಿಮಗೆ ತಿಳಿದಂತೆ 5ನೇ ದಿನದ ಆಚೆಗೆ ಯಂತ್ರದಲ್ಲಿ ಕೆಲವೊಂದು ವಿಚಲನ ಇದೆ ಸ್ಪಷ್ಟವಾಗಿ ನೀವು ಯಂತ್ರಕ್ಕೆ ಸಂಬಂಧಿಸಿದ ಗುಣಮಟ್ಟದಲ್ಲಿ ಪ್ರಗತಿ ಸಾಧಿಸಬೇಕು ಅದು ದೋಷಗಳಿಗೆ ಯಾವುದೇ ಅವಕಾಶವಿಲ್ಲದಂತಿರಬೇಕು ಇದರಿಂದಾಗಿ ಹೆಚ್ಚಳವಾದ ಸ್ಟಡ್ಸ್ ದೋಷವು ಸ್ಪಾರ್ಕ್ ಪ್ಲಗ್ ನಲ್ಲಿ ಮತ್ತೆ ಉಂಟಾಗುವುದಿಲ್ಲ ನೀವು ಕೊಳಕಾದ ಮಧ್ಯಭಾಗಗಳನ್ನು ಕೂಡ ನೋಡಬಹುದು ಅಲ್ಲದೆ ಅವುಗಳನ್ನು ಪ್ರತಿದಿನವೂ ದಾಖಲು ಮಾಡಲಾಗುತ್ತದೆ ಮತ್ತು ಬಹುಶಃ ಸರಬರಾಜು ಮಾಡುವವನಿಂದ ಉಂಟಾಗುವ ಹೆಚ್ಚಿನ ನಿಯಂತ್ರಣದ ಸಮಸ್ಯೆಯಾಗಿದೆ ಮತ್ತು ಯಾಕೆಂದರೆ ಮಧ್ಯಭಾಗಗಳನ್ನು ಖಂಡಿತವಾಗಿಯೂ ಇನ್ನೊಬ್ಬ ಮಾರಾಟಗಾರರಿಂದ ಸರಬರಾಜು ಮಾಡಲಾಗಿದೆ ಮತ್ತು ಸ್ಪಾರ್ಕ್ ಪ್ಲಗ್ ಸಂಪೂರ್ಣ ಜೋಡಣೆಯು ಮಧ್ಯಭಾಗಗಳ ಜೊತೆಗೆ ಇನ್ನಿತರ ವಿವಿಧ ರೀತಿಯ ಭಾಗಗಳನ್ನು ನಿರ್ದಿಷ್ಟ ಮಾರಾಟಗಾರನಿಂದ ತಂದದ್ದಾಗಿದೆ ಆದ್ದರಿಂದ ಇದು ಹೆಚ್ಚಾಗಿ ಸರಬರಾಜಿನ ಸಮಸ್ಯೆಗೆ ಸಂಬಂಧಿಸಿದ್ದಾಗಿದೆ ಮತ್ತು ನೀವು ಸರಬರಾಜಿನ ಗುಣಮಟ್ಟದ ನಿಯಂತ್ರಣವನ್ನು ಒಂದು ಮಾರಾಟಗಾರರನ್ನು ಬದಲಾಯಿಸುವುದು ಅಥವಾ ಗುಣಮಟ್ಟ ಪರೀಕ್ಷೆಯನ್ನು ಮಾಡುವುದು ಅಥವಾ ಮಾರಾಟಗಾರನಿಂದಲೇ ಮಾಡಬಹುದು ಇದರಿಂದ ನಿಜವಾಗಿಯೂ ಕೊಳಕಾದ ಮಧ್ಯಭಾಗಗಳನ್ನು ಕಡಿಮೆ ಮಾಡಬಹುದು ನೀವು ಹಲವಾರು ಇನ್ನಿತರ ಸಮಸ್ಯೆಗಳಾದ ಉದಾಹರಣೆಗೆ ನಿಮಗೆ ತಿಳಿದಂತೆ ವಸ್ತುಗಳಿಗೆ ಸಂಬಂಧಿಸಿದ ಮಧ್ಯದ ತಂತಿ ಅಥವಾ ಮಿಶ್ರಿತ ಪ್ಲಗ್ ಗಳು ಲೇಪನವು ಹಾಳಾಗಿರುವುದು ಕಳಪೆ ಅಂತರವಿರುವುದು ಮೊದಲನೆಯ ದಿನವೇ ಕಾಣಬಹುದು ಅಲ್ಲದೆ ಇವುಗಳಲ್ಲಿ ಕೆಲವೊಂದು ದೋಷಗಳು ಎರಡನೆಯ ದಿನ ಮತ್ತು ಮೂರನೆಯ ದಿನದಲ್ಲಿ ದಾಖಲು ಆಗಿರುವುದಿಲ್ಲ ಬಿಡಿಸಿ ಹೇಳುವುದರಲ್ಲಿ ಇದು ಒಂದು ಪ್ರಮೇಯವಾಗಿರಬಹುದು ಅದೇನೆಂದರೆ ತಪಾಸಣೆಗೆ ಸಂಬಂಧಿಸಿದ ವ್ಯಕ್ತಿಯು ಉದಾಹರಣೆಗೆ ವಾರದ ಒಂದು ನಿರ್ದಿಷ್ಟ ದಿನ ಅವನು ಗುಣಮಟ್ಟವನ್ನು ದಾಖಲು ಮಾಡುವುದರಲ್ಲಿ ಅತಿ ಸೂಕ್ಷ್ಮವಾಗಿರಬಹುದು ಮತ್ತು ಇದೇ ಕಾರಣದಿಂದ ಎರಡನೆಯ ದಿನ ಮತ್ತು ಮೂರನೆಯ ದಿನದಲ್ಲಿ ಕೆಲವೊಂದು ದೋಷಗಳನ್ನು ದಾಖಲು ಆಗಿರುವುದಿಲ್ಲ ಆದರೆ ಅವುಗಳು ಒಂದನೆಯ ದಿನ ದಾಖಲಾಗಿರುತ್ತವೆ ಆದ್ದರಿಂದ ಪರಿಶೀಲನೆಯ ಪಟ್ಟಿಯಿಂದ ಹಲವಾರು ರೀತಿಯಲ್ಲಿ ಬಿಡಿಸಿ ಹೇಳಲು ಸಾಧ್ಯವಾಗುತ್ತದೆ ಮತ್ತು ನಂತರ ಪ್ರತಿಕೂಲ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಅಥವಾ ಆಯೋಜನೆ ಮಾಡುವುದಕ್ಕಿಂತ ಮೊದಲಿಗೆ ತಪಾಸಣೆಯ ಪ್ರಕ್ರಿಯೆಯನ್ನು ನಿಜವಾಗಿಯೂ ನೋಡಬೇಕಾಗುತ್ತದೆ ತಪಾಸಣೆಯನ್ನು ಎಲ್ಲಾ ದಿನಗಳಲ್ಲಿ ಸಮಾನಾಂತರವಾಗಿ ಮಾಡಿದ್ದಾರೆಯೋ ಅಥವಾ ಅಲ್ಲಿ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೆಯ ದಿನ ಮತ್ತು 5ನೇ ದಿನದ ತಪಾಸಣೆಯ ನಡುವೆ ಏನಾದರೂ ಸಮಾನತೆ ಇದೆಯೋ ಎಂಬುದನ್ನು ಖಚಿತವಾಗಿ ವಿಂಗಡಿಸಬೇಕು ಆದರೆ ನಿಯಮಿತವಾಗಿ ಸಂಖ್ಯಾ ಮಾಹಿತಿಯನ್ನು ಒಟ್ಟಿಗೆ ಸಂಗ್ರಹ ಮಾಡುವುದು ಬಹಳಷ್ಟು ಪ್ರಮುಖವಾದದ್ದು ಯಾಕೆಂದರೆ ಇದು ನಿಮಗೆ ಹೇಗೆ ನಿರ್ದಿಷ್ಟ ಭಾಗವನ್ನು ಉತ್ಪಾದನೆ ಮಾಡುತ್ತಾರೆ ಮತ್ತು ಯಾವ ರೀತಿಯಲ್ಲಿ ಪ್ರಕ್ರಿಯೆಯ ನಿಯಂತ್ರಣವಿದೆ ಎಂಬುದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡುತ್ತದೆ ಇದರಿಂದ ಭಾಗದ ಗುಣಮಟ್ಟದ ನಿಯಂತ್ರಿಸಬಹುದು ನಿಯಂತ್ರಣದ ಮಿತಿಯೊಳಗೆ ಇರುತ್ತದೆ ಇದೇ ಪರಿಶೀಲನೆಯ ಪಟ್ಟಿ ಈಗ ನಾವು ಪರೆಟೋ ಚಾರ್ಟ್ ಅಥವಾ ಪರೆಟೋ ವಿಶ್ಲೇಷಣೆ ಬಗ್ಗೆ ಮಾತನಾಡೋಣ ಇದು ಮೂಲತಃ ಹೆಚ್ಚು ಪ್ರಮುಖವಾದ ಅಥವಾ ಹೆಚ್ಚಾಗಿ ಪುನರಾವರ್ತಿಸುವ ಅಥವಾ ಅತಿ ಹೆಚ್ಚಿನ ಸಂಭವನೀಯತೆಯ ದೋಷಗಳನ್ನು ಗುರುತು ಮಾಡುವುದರ ಬಗ್ಗೆ ಕುರಿತಾದದ್ದು ಅವುಗಳನ್ನು ಪ್ರಕ್ರಿಯೆಯಲ್ಲಿ ಒಟ್ಟಾರೆ ಗುಣಮಟ್ಟದ ನಿಯಂತ್ರಣವನ್ನು ಹೊಂದಲು ನಿಯಂತ್ರಿಸಬೇಕಾಗಿದೆ ಆದ್ದರಿಂದ ಪರೆಟೋ ನಕ್ಷೆಯು ಸಾಮಾನ್ಯವಾಗಿ ಬಾರ್ ಚಾರ್ಟ್ ತರಹ ಇದೆ ಈಗ ಉದಾಹರಣೆ ನೋಡೋಣ ನೀವು ಪರಿಶೀಲನೆಯ ಪಟ್ಟಿಯಲ್ಲಿ ಮೊದಲಿಗೆ 9 ದೋಷಗಳಿವೆ ಎಂದು ದಾಖಲು ಮಾಡಿರುವಿರಿ ಉದಾಹರಣೆಗೆ ಕೊಳಕಾದ ಮಧ್ಯದ ಭಾಗ ಹೆಚ್ಚಳವಾದ ಸ್ಟಡ್ಸ್ ಮಿಶ್ರಿತ ಪ್ಲಗ್'ಗಳು ಲೇಪನವು ಹಾಳಾಗಿರುವುದು ಕಿತ್ತೋಗಿರುವ ಮಧ್ಯದ ಭಾಗ ನಡುವಿನಲ್ಲಿರದ ತಂತಿಗಳು ಕೊಳಕಾದ ಅವಾಹಕಗಳು ಕಳಪೆ ಅಂತರವಿರುವುದು ಮಧ್ಯದ ಭಾಗದ ಮೇಲೆ ಸಿಮೆಂಟ್ ಇರುವುದು ಈಗ ಈ 9 ದೋಷಗಳನ್ನು ಒಂದು ನಿರ್ದಿಷ್ಟ ವಾರದ ಐದು ದಿನಗಳ ಪುನರಾವರ್ತನೆಯ ಆಧಾರದ ಮೇಲೆ ದಾಖಲು ಮಾಡಿಕೊಳ್ಳಲಾಗುತ್ತದೆ ದೋಷಗಳ ಶೇಕಡಾವಾರು ಸಂಭವನೀಯತೆಯನ್ನು ದಾಖಲಿಸಲಾಗುತ್ತದೆ ಅದು ಈ ರೀತಿಯಾಗಿದೆ ನೀವು D1 ನ 35 ಪ್ರತಿಶತ ಮತ್ತು D2 ನ 20 ಪ್ರತಿಶತ ಹತ್ತಿರಕ್ಕೆ ಮತ್ತು ನಂತರ D3 ನ 11 ಅಥವಾ 12 ಪ್ರತಿಶತ ಹತ್ತಿರಕ್ಕೆ ಹೀಗೆ ಮುಂದೆ ಸಾಗುವುದನ್ನು ಕಾಣಬಹುದು ಶೇಕಡಾವಾರು ಅನ್ನು 100 ಕ್ಕೆ ಲೆಕ್ಕ ಹಾಕಲಾಗಿದೆ ಹೀಗೆ ನೀವು ಮೂಲತಃ ನೂರರ ಪ್ರತಿ ಕ್ಷೇತ್ರದಲ್ಲಿ ದೋಷದ ಪ್ರಕಾರ ಸಂಭವನೀಯತೆಯ ಪುನರಾವರ್ತನೆಯನ್ನು ದಾಖಲು ಮಾಡುವಿರಿ ಮತ್ತು ಇಲ್ಲಿ ಉಪಾಯವೆಂದರೆ ಒಂದು ಸಲ ನೀವು ದಾಖಲು ಮಾಡಿದ ಮೇಲೆ ನೀವು ಅತಿ ಹೆಚ್ಚಿನ ಪ್ರಾಮುಖ್ಯತೆಯ ಮೊದಲ ಮೂರು ದೋಷಗಳು ಯಾವುದು ಎಂಬುದನ್ನು ಗುರುತು ಮಾಡಬಹುದು ನಿಮಗೆ ತಿಳಿದಂತೆ ನಿಮಗೆ ಸಾಧ್ಯವಾದರೆ ಗುಣಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲು ಮೊದಲ ಮೂರು ದೋಷಗಳ ಮೇಲೆ ಕೇಂದ್ರೀಕರಿಸಬೇಕು ಆದ್ದರಿಂದ ಇದು ನಿಮಗೆ ಯಾವುದನ್ನು ಗಮನಹರಿಸಿ ಮೊದಲು ತೆಗೆದುಹಾಕಬೇಕು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುತ್ತದೆ ಇದರಿಂದ ಒಟ್ಟಾರೆ ಹಂತವು ಸಮಂಜಸವಾದ ಮಟ್ಟಕ್ಕೆ ಬರಬಹುದು ಮತ್ತು ನಂತರ ವಾಸ್ತವವಾಗಿ ನೀವು ಶೂನ್ಯ ದೋಷವನ್ನು ಇಚ್ಛಿಸಿದರೆ ನೀವು ನಂತರದ ಸಮಯದಲ್ಲಿ ನೀವು ಕಡಿಮೆ ಆದ್ಯತೆಯ ದೋಷವನ್ನು ಸರಿಪಡಿಸಬಹುದು ಪರೆಟೋ ಚಾರ್ಟ್ ಆದ್ಯತೆಯ ಆಧಾರದ ಮೇಲೆ ದೋಷಗಳನ್ನು ಸರಿಪಡಿಸುವ ಬಗ್ಗೆ ವಿವರಿಸುತ್ತದೆ ಈಗ ನೀವು ಪರಿಶೀಲನೆಯ ಪಟ್ಟಿಯಿಂದ ಪರೆಟೋದ ಚಾರ್ಟ್ ಅನ್ನು ಮಾಡುವಾಗ ಉತ್ತಮ ಆಧಾರವನ್ನು ಹೊಂದಬಹುದು ಅದರಲ್ಲಿ ಎಲ್ಲಾ ಈ ರೀತಿಯ ವಿಭಿನ್ನ ದೋಷಗಳನ್ನು ವಿಭಿನ್ನ ರೀತಿಯ ವಿಧಾನದಲ್ಲಿ ದಾಖಲು ಮಾಡಲಾಗಿರುತ್ತದೆ ನಿಮ್ಮ ಹತ್ತಿರ ಕಾರಣ ಮತ್ತು ಪರಿಣಾಮದ ಚಿತ್ರ'ವನ್ನು ಇರಬಹುದು ಅದನ್ನು 'ಮೀನಿನ ಮೂಳೆಯ ಚಿತ್ರ' ಅಥವಾ ಇಶಿಕಾವ ಚಿತ್ರ ಎಂದು ಕೂಡ ಕರೆಯುವರು ಇದು ನಿಜವಾದ ಕಾರಣ ಮತ್ತು ಪರಿಣಾಮದ ಅರ್ಥವನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾದ ಸಲಕರಣೆಯಾಗಿದೆ ನಿಮಗೆ ತಿಳಿದಂತೆ ಗುಣಮಟ್ಟದ ಸಮಸ್ಯಯು ಉಂಟಾಗುವುದು ಮತ್ತು ಅದರ ಪರಿಣಾಮದ ನಡುವಿನ ಸಂಬಂಧದಿಂದ ಈ ಸಮಸ್ಯೆಯು ಉಂಟಾಗಲು ಕಾರಣವಾಗುವುದು ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮ ಹತ್ತಿರ ನಾಲ್ಕು ತರಹದ ಅಂಶಗಳು ಇವೆ ಅವುಗಳ ಬಗ್ಗೆ ಇಲ್ಲಿ ನೀವು ಮಾತನಾಡುತ್ತೀರಿ ಉದಾಹರಣೆಗೆ ನಾವು NC ವ್ಯವಸ್ಥೆಯಲ್ಲಿ ಶಾಫ್ಟ್ ಅನ್ನು ತಯಾರಿಸುತ್ತಿರುವುದರ ಬಗ್ಗೆ ಚರ್ಚಿಸೋಣ ಇಲ್ಲಿ NC ತಿರುಗಿಸುವ ಪ್ರಕ್ರಿಯೆಯ ಮೂಲಕ ಅರ್ಹತೆ ಹೊಂದಿದ ತಿರುಗಿದ ಭಾಗದ ಗುಣಮಟ್ಟ ಅಥವಾ ಶಾಫ್ಟ್ ನ ಗುಣಮಟ್ಟದ ಬಗ್ಗೆ ನಿಜವಾಗಿಯೂ ಕಾಳಜಿ ಇದೆ ಮತ್ತು ತಿರುಗಿದ ಭಾಗಗಳಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಇರಬಹುದು ಸಾಮಾನ್ಯವಾಗಿ ನೀವು ಕರೆಯುವ 4M ಅಂದರೆ ಮನುಷ್ಯಮ್ಯಾನ್ ವಸ್ತು ಯಂತ್ರ ಮತ್ತು ವಿಧಾನ ಈ ರೀತಿಯಲ್ಲಿ ನೀವು 'ಕಾರಣ ಮತ್ತು ಪರಿಣಾಮದ ವಿಶ್ಲೇಷಣೆ'ಯನ್ನು ಅಥವಾ 'ಮೀನಿನ ಮೂಳೆಯ ಚಿತ್ರ' ವನ್ನು ವಿವರಿಸಬಹುದು ಆದ್ದರಿಂದ ಇಲ್ಲಿ ಉದಾಹರಣೆಯಾಗಿ ನೀವು ಮೂಲತಃ ಕಾರ್ಯನಿರ್ವಾಹಕನಾದ ಮನುಷ್ಯನ ಕಡೆಗೆ ನೋಡಿ ಇಲ್ಲಿ ಎಲ್ಲಾ ಸಂಗತಿಗಳು ಕಾರ್ಯನಿರ್ವಾಹಕನ ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಥವಾ ಕಾರ್ಯನಿರ್ವಾಹಕ ಹೊಂದಿರುವ ನಿಯಂತ್ರಣದ ಮಟ್ಟದಿಂದ ಅವನು ವ್ಯವಸ್ಥೆಯಿಂದ ಹೊರಬರುವ ಉತ್ಪಾದನೆಯನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡುತ್ತಾನೆ ಮೂಲತಃ ಇದೊಂದು ಮನುಷ್ಯನ ಕೌಶಲ್ಯದ ಭಾಗವಾಗಿದೆ ಅಥವಾ ನಾವು ಇದನ್ನು ಮುಖ್ಯವಾದ ಕಾರಣಗಳ ಅಡಿಯಲ್ಲಿ ಗುಂಪು ಮಾಡುವುದು ಎಂದು ಕರೆಯಬಹುದು ಯಂತ್ರದ ಪರಿಸ್ಥಿತಿಗಳು ಮತ್ತು ನಿಮಗೆ ತಿಳಿದಂತೆ ಸಲಕರಣೆ ಪರಿಸ್ಥಿತಿ ಅಲ್ಲದೆ ಯಂತ್ರ ಈ ಎಲ್ಲಾ ವಿಭಿನ್ನ ಅಂಶಗಳು ನಿಜವಾಗಿಯೂ ತಿರುಗುವ ಪ್ರಕ್ರಿಯೆಗೆ ಸಂಬಂಧಿಸಿದ್ದಾಗಿದೆ ಈಗ ನೀವು ಉದಾಹರಣೆಗೆ ಯಂತ್ರದ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಫೀಡ್ ಸರಿಯಾಗಿದ್ದರೆ ತುಂಡರಿಸಿದ ಆಳವು ಬದಲಾಗುವುದಿಲ್ಲ ತುಂಡರಿಸುವ ವೇಗವು ಕೂಡ ಅತಿ ಹೆಚ್ಚಾಗಿ ಬದಲಾಗುವುದಿಲ್ಲ ತಿರುಗಿದ ಭಾಗದ ಗುಣಮಟ್ಟವನ್ನು ಪ್ರಸ್ತಾಪಿಸುವಾಗ ನೀವು ಈ ರೀತಿಯಾದ ಕೆಲವೊಂದು ಸಂಗತಿಗಳನ್ನು ತನಿಖೆ ಮಾಡಬೇಕು ವಿಶೇಷವಾಗಿ ಸಲಕರಣೆಯ ಪರಿಸ್ಥಿತಿಯಲ್ಲಿ ಅಳವಡಿಸುವ ಪರಿಸ್ಥಿತಿಯಲ್ಲಿ ನಿಮಗೆ ತಿಳಿದಂತೆ ಸಲಕರಣೆಯ ವಸ್ತುವು ಸೂಕ್ತವಾಗಿದೆಯೋ ಇಲ್ಲವೋ ಕಚ್ಚಾವಸ್ತುವಿನ ತುಣುಕಿನ ಮೇಲೆ ಹಾಯ್ದು ಹೋಗಿ ಮತ್ತು ಭಾಗವನ್ನು ತಯಾರಿಸಲು ಪ್ರಯತ್ನಿಸುವುದಕ್ಕೆ ಅದು ಸಾಕಷ್ಟು ದೃಢವಾಗಿದೆಯೋ ಇಲ್ಲವೋ ಅಥವಾ ಇದು ಮತ್ತೆ ಹರಿತ ಮಾಡುವುದು ಅಗತ್ಯವಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬೇಕು ಇದರಿಂದ ಮೊಂಡಾದ ಸಲಕರಣೆಯನ್ನು ಮತ್ತೆ ಮರಳಿ ಹರಿತ ಮಾಡಬಹುದು ಮತ್ತು ವಸ್ತುವಿನ ತುಣುಕನ್ನು ತೆಗೆದುಹಾಕುವದು ವೇಗವಾಗಿ ಅಥವಾ ಇನ್ನೂ ನಿಖರತೆಯಿಂದ ಅಥವಾ ಊಹಿಸುವ ರೀತಿಯಲ್ಲಿ ಆಗಬಹುದು ಇವೆಲ್ಲವೂ ವಸ್ತುವಿಗೆ ಸಂಬಂಧಿಸಿದ್ದಾಗಿದೆ ಮತ್ತು ನಂತರ ಖಂಡಿತವಾಗಿ ವಿಧಾನದ ಬಗ್ಗೆ ಸಂಬಂಧಿಸಿದ್ದಾಗಿದೆ ಇದು ನಿಮಗೆ ತಿಳಿದಂತೆ ಬಹಳಷ್ಟು ವ್ಯವಸ್ಥೆಗಳನ್ನು ಅಥವಾ ಅಂಶಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಒಟ್ಟಾರೆ ವಿಧಾನದಲ್ಲಿ ಉಂಟಾಗುವ ಯಂತ್ರದ ಕಂಪನವು ಉದಾಹರಣೆಗೆ ತಿರುಗುವ ಭಾಗವು ಅಲುಗಾಡುವುದರಿಂದ ಒಂದು ರೀತಿಯಾದ ಕಳಪೆಯಾದ ಮೇಲ್ಮೈ ಮೆರುಗಿನ ಫಲಿತಾಂಶವನ್ನು ಕೊಡುವುದು ನಾವು ವ್ಯವಸ್ಥೆಯ ಪ್ರಕ್ರಿಯೆಯ ಸಾಮರ್ಥ್ಯ ಕಳಪೆಯಾಗಿರುವುದರ ಬಗ್ಗೆ ಅದು ನಿಜವಾಗಿಯೂ ಉತ್ಪನ್ನದ ಗುಣಮಟ್ಟದ ಸರಾಸರಿ ವಿತರಣೆಯನ್ನು ಉತ್ಪಾದಿಸುತ್ತದೆಯೋ ವಿಶೇಷಣಗಳ ಸರಾಸರಿಯಿಂದ ವಿಚಲಿತವಾಗಿದೆಯೋ ಅಥವಾ ಕೊಟ್ಟಿರುವಂತಹ ವಿಶೇಷಣಗಳಿಂದ ಪ್ರಕ್ರಿಯೆಯು ಸಂಪೂರ್ಣವಾಗಿ ಹೊರಗಿದೆಯೋ ಅಥವಾ ನಿಜವಾಗಿಯೂ ಯಂತ್ರವು ಈ ವಿಶೇಷಣಗಳನ್ನು ಬೆಂಬಲಿಸಲು ಸಿದ್ಧವಾಗಿದೆಯೇ ಎಂಬುದರ ಬಗ್ಗೆ ಮಾತನಾಡೋಣ ಇದು ಸಾಕಷ್ಟು ಕಠಿಣವಾದ ಸಿಗ್ಮಾ ಅನ್ನು ಹೊಂದಿದೆಯೋ ನಿಮಗೆ ತಿಳಿದಂತೆ ಸಾಕಷ್ಟು ಕಠಿಣವಾದ ವಿಚಲನೆಯನ್ನು ಹೊಂದಿದೆಯೋ ಇದರಿಂದಾಗಿ ಅದು ವಿಶೇಷಣಗಳ ಮಿತಿ ಒಳಗಡೆ ಇರಬಹುದು ಈ ತರಹದ ಸಮಸ್ಯೆಗಳನ್ನು ವಿಧಾನಗಳ ವ್ಯಾಪ್ತಿಯಲ್ಲಿ ಪರಿಹರಿಸಲಾಗುತ್ತದೆ ಮತ್ತು ನಂತರ ವಿಧಾನಗಳು ಕೆಲವೊಂದು ಶಬ್ದದ ಅಂಶಗಳನ್ನು ಹೊಂದಿದೆ ಉದಾಹರಣೆಗೆ ವಾತಾವರಣದ ನಿಯಂತ್ರಣದ ತೇವಾಂಶದ ನಿಯಂತ್ರಣ ಉಷ್ಣಾಂಶದ ನಿಯಂತ್ರಣ ಅಥವಾ ಉದಾಹರಣೆಗೆ ಅಥವಾ ವಸ್ತುವಿನ ವ್ಯಾಪ್ತಿಯ ಉಪಭಾಗಗಳಾದ ಕಚ್ಚಾವಸ್ತುವಿನ ಗುಣಮಟ್ಟ ಅಥವಾ ನೀವು ಯಂತ್ರ ಪ್ರಕ್ರಿಯೆ ಮಾಡುತ್ತಿರುವ ವಸ್ತುವಿನ ಸಂಯೋಜನೆ ಇತ್ಯಾದಿಗಳು ಆದ್ದರಿಂದ ವಾಸ್ತವವಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಸಂಪೂರ್ಣ ಅಸ್ಥಿರತೆಯ ಅಂಶಗಳನ್ನು ವಿಂಗಡಿಸಿದ್ದೀರಿ ಅವುಗಳು ತಿರುವಿನ ಭಾಗಗಳಲ್ಲಿನ ಗುಣಮಟ್ಟದ ಸಮಸ್ಯೆಯನ್ನು ಮನುಷ್ಯ ಸಂಬಂಧಿತವಾಗಿಸುತ್ತದೆ ಅದು ಇಲ್ಲಿ ಈ ಆಪರೇಟರ್ ಲೈನ್ ಆಗಿದೆ ವಸ್ತುವಿಗೆ ಸಂಬಂಧಿಸಿದ ಅದು ಸಲಕರಣೆಯ ಪರಿಸ್ಥಿತಿಗೆ ಮತ್ತು ಕಚ್ಚಾವಸ್ತುವಿನ ಪರಿಸ್ಥಿತಿಗೆ ಸಂಬಂಧಿಸಿದೆ ಯಂತ್ರಕ್ಕೆ ಸಂಬಂಧಿಸಿದ ಅದು ನಿಜವಾಗಿಯೂ ಯಂತ್ರದ ಪರಿಸ್ಥಿತಿಗೆ ಸಂಬಂಧಿಸಿದೆ ಮತ್ತು ವಿಧಾನಗಳಿಗೆ ಸಂಬಂಧಿಸಿದೆ ಇದು ಯಂತ್ರದ ಪರಿಸ್ಥಿತಿಗಳು ಅಲ್ಲದೆ ವಾತಾವರಣದ ಪರಿಸ್ಥಿತಿ ಅಂದರೆ ಶಬ್ದದ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಪ್ರಕ್ರಿಯೆಯ ಎಲ್ಲಾ ದೋಷಗಳನ್ನು ಇಶಿಕವ ಚಿತ್ರದಂತೆಅಥವಾ ಈ ರೀತಿಯಾದ ಮೀನಿನ ಮೂಳೆಯ ಚಿತ್ರದಂತೆ ದಾಖಲು ಮಾಡಬಹುದು ಮತ್ತು ಇದೆಲ್ಲವೂ ವಾಸ್ತವವಾಗಿ ಈ ರೀತಿಯ ಪರಿಕಲ್ಪನೆಯ ಸಂಶೋಧಕರು ವೈದ್ಯ ಕೌರು ಇಶಿಕಾವ ಆದ್ದರಿಂದ ಇಂತಹ ಹಲವಾರು ಮೀನಿನ ಮೂಳೆಯ ಚಿತ್ರದಿಂದ ಪ್ರಕ್ರಿಯೆ ಮತ್ತು ಉತ್ಪನ್ನ ಭಾಗದ ಗುಣಮಟ್ಟವನ್ನು ಕಾರಣಗಳುcause's ಯಾವುವು ಮತ್ತು ಅದರ ಪರಿಣಾಮಗಳು ಏನು ಎಂಬುದನ್ನು ವಿವರಿಸಿದರೆ ನಿಜವಾಗಿಯೂ ಇದು ಒಂದು ತುಂಬಾ ಕ್ರಮಬದ್ಧವಾದ ಅಧ್ಯಯನವಾಗಿರುತ್ತದೆ ಹೀಗೆ ಒಮ್ಮೆ ನೀವು ಕಾರಣ ಮತ್ತು ಪರಿಣಾಮವನ್ನು ವಿವರಿಸಿದ ಮೇಲೆ ನೀವು ಪ್ರಕ್ರಿಯೆಯ ಸುಧಾರಣೆಗಳನ್ನು ಅಥವಾ ನಿಮಗೆ ತಿಳಿದಂತೆ ವಿಧಾನಗಳಲ್ಲಿ ಸುಧಾರಣೆಯನ್ನು ಅಥವಾ ಉದಾಹರಣೆಗೆ ಮನುಷ್ಯನಿಗೆ ಸಂಬಂಧಿಸಿದ ತರಬೇತಿಯ ಅಂಶಗಳಲ್ಲಿ ಅಥವಾ ವಸ್ತುಗಳ ಸುಧಾರಣೆಗಳನ್ನು ಇತ್ಯಾದಿಗಳನ್ನು ನೀವು ಒಂದು ರೀತಿಯಾಗಿ ಮಾಡಲು ಪ್ರಯತ್ನಿಸಬೇಕು ಈ ರೀತಿಯಾಗಿ ಒಟ್ಟಾರೆ ಗುಣಮಟ್ಟದ ಸಮಸ್ಯೆಯನ್ನು ಬಗೆಹರಿಸಬಹುದು ನಿರ್ದಿಷ್ಟ ಉತ್ಪನ್ನದ ಅಥವಾ ಭಾಗದ ಗುಣಮಟ್ಟದ ಅಸಂಗತತೆಯನ್ನು ಉಂಟುಮಾಡುವ ಹಲವಾರು ಸಮಸ್ಯೆಗಳನ್ನು ಇದರಿಂದ ಬಗೆಹರಿಸಬಹುದು ಈ ರೀತಿಯಾಗಿ ನೀವು ಕಾರಣ ಮತ್ತು ಪರಿಣಾಮವನ್ನು ವಿಶ್ಲೇಷಣೆ ಮಾಡಬಹುದು ವಾಸ್ತವವಾಗಿ ನಾವು ಹಿಸ್ಟೋಗ್ರಾಮ್ ಪರೆಟೋ ವಿಶ್ಲೇಷಣೆ ಪರಿಶೀಲನಾ ಪಟ್ಟಿ ವಿಶ್ಲೇಷಣೆ ಮತ್ತು ಕಾರಣ ಮತ್ತು ಪರಿಣಾಮಗಳ ಚಿತ್ರವನ್ನು ದಾಖಲು ಮಾಡಿದ್ದೇವೆ ಇವೆಲ್ಲವೂ QC'ಯ ಪ್ರಮುಖವಾದ ಸಾಧನಗಳು ಮುಂದಿನ ಉಪನ್ಯಾಸದಲ್ಲಿ ಯಾವಾಗ ನಿಜವಾಗಿ ಇತರ ಮೂರನ್ನು ಓದುವಾಗ ಮತ್ತೆ ನಾವು ಈ ಸಮಸ್ಯೆಯನ್ನು ಮರಳಿ ನೋಡೋಣ ಗುಣಮಟ್ಟದ ನಿಯಂತ್ರಣದ ಫನ್ಕ್ಷನ್ ಅಧ್ಯಯನದಲ್ಲಿ ಇವುಗಳು ಕೂಡ ಅಷ್ಟೇ ಪ್ರಮುಖವಾದುದು ಆದ್ದರಿಂದ ಈಗ ನಾವು ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ